ನಾವು ಇಲ್ಲಿಯವರೆಗೆ ನೋಡಿದ್ದು ನಾವು ಕ್ಷಣಗಳ ವಿಧಾನದ ಗಣಿತದ ಸೂತ್ರೀಕರಣದೊಂದಿಗೆ ಪ್ರಾರಂಭಿಸಿದಾಗ ನಾವು ತೆಗೆದುಕೊಂಡ ಮೊದಲ ಉದಾಹರಣೆಯೆಂದರೆ ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣ 2 ನೇ ಉದಾಹರಣೆಯು ಸಂಬಂಧಿತ ಪೂರಕ ವಿಧಾನವಾಗಿದೆ ಇದನ್ನು ಪರಿಮಾಣ ಅವಿಭಾಜ್ಯ ಎಂದು ಕರೆಯಲಾಗುತ್ತದೆ ಸರಿ ಆದ್ದರಿಂದ ಒಂದು ಅಗತ್ಯವಿರುವಾಗ ಮತ್ತು ಇನ್ನೊಂದನ್ನು ಅಗತ್ಯವಿದ್ದಾಗ ನಾವು ವಿವರಿಸುತ್ತೇನೆ ಸರಿ ಆದ್ದರಿಂದ ನಾವು ಈಗಾಗಲೇ ಏನನ್ನು ಪರಿಹರಿಸಿದ್ದೇವೆ ಮತ್ತು ನಾವು ಈಗಾಗಲೇ ತಿಳಿದಿರುವದನ್ನು ಸಂಕ್ಷಿಪ್ತವಾಗಿ ಹೇಳುವ ಮೂಲಕ ಪ್ರಾರಂಭಿಸೋಣ ಸರಿ ಆದ್ದರಿಂದ ನಾನು ಮತ್ತೊಮ್ಮೆ ನಮ್ಮಲ್ಲಿರುವ ನೆಚ್ಚಿನ ರೇಖಾಚಿತ್ರವನ್ನು ಬರೆಯುತ್ತೇನೆ ಸರಿ ಇದು ನಮ್ಮ ಆಗಿತ್ತು ಇದು ನಮ್ಮ ಆಗಿತ್ತು ಮತ್ತು ಇಲ್ಲಿ ಕೆಲವು ಪ್ರಸ್ತುತ ಮೂಲಗಳು J ಸರಿ ನಮ್ಮ ಸಮಸ್ಯೆಯೆಂದರೆ ನಾನು ಇದನ್ನು ಅನಂತ ಎಂದು ಕರೆಯುತ್ತಿದ್ದೇನೆ ಮತ್ತು ಇದರ ಮೂಲ s ಸರಿ ಆದ್ದರಿಂದ ಈ 2 ಪ್ರದೇಶಗಳಿಗೆ ನಾವು ಯಾವ ರೀತಿಯ ಸಮೀಕರಣವನ್ನು ಬರೆದಿದ್ದೇವೆ ಅಲ್ಲಿ ತರಂಗ ಸಮೀಕರಣ ಸರಿಯಾಗಿದೆ ಆದ್ದರಿಂದ ನಾನು ಎಲ್ಲವನ್ನೂ ಸರಳಗೊಳಿಸಿದ ನಂತರ ನಾನು ಎರಡೂ ಪ್ರದೇಶದಂತೆಯೇ ಹೊಂದಿದ್ದೆ ಮತ್ತು ಪ್ರಸ್ತುತ ಮೂಲ ಎಲ್ಲಿ ಕಾಣಿಸಿಕೊಂಡಿತು ಪ್ರಸ್ತುತ ಮೂಲ ಜೆ ಇಲ್ಲಿತ್ತು ಈ ಸಮೀಕರಣಗಳಲ್ಲಿ ಪ್ರಸ್ತುತ ಮೂಲವು ಎಲ್ಲಿ ಕಾಣಿಸಿಕೊಂಡಿದೆ ಯಾವ ಪದಗಳು ಪ್ರಸ್ತುತ ಮೂಲವನ್ನು ಹೊಂದಿದೆ ವಿದ್ಯಾರ್ಥಿ f ಸರಿ ಆದ್ದರಿಂದ fj⍵μJ ಸರಿ ಆದ್ದರಿಂದ ನಾವು ಅದನ್ನು f ಗೆ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಸಮೀಕರಣವನ್ನು ನಾವು ಅನೇಕ ಬಾರಿ ನೋಡಿದ್ದೇವೆಈಗ ನಾವು ಇದನ್ನು ಕರೆಯುವಾಗ ಅದು ಹೆಲ್ಮ್ಹೋಲ್ಟ್ಜ್ ಸಮೀಕರಣದಂತಿದೆ ಮತ್ತು ನಂತರ ನಾವು ಇದನ್ನು ಹೇಗೆ ಪರಿಹರಿಸುತ್ತೇವೆ ಆದ್ದರಿಂದ ಇದನ್ನು ಪರಿಹರಿಸಲು ನಾವು ಗ್ರೀನ್ ಫನ್ ಕ್ಷನ್ Green's function ಎಂದು ಕರೆಯುವ ಒಂದು ಹೊಸ ಕಾರ್ಯವನ್ನು ನಾವು ಕಂಡುಹಿಡಿದಿದ್ದೇವೆ ಆದ್ದರಿಂದ ನಾನು ಹೇಳಿದ್ದೇನೆ ಎಂದು ಕರೆಯುತ್ತೇನೆ ಆದ್ದರಿಂದ ನಾನು ಈ ಹಸಿರು ಕಾರ್ಯವನ್ನು ಕಂಡುಹಿಡಿಯಲು ಸಾಧ್ಯವಾದರೆ ನಾನು ಈ ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸಬಲ್ಲೆ ಮತ್ತು ಅದು ಪ್ರಚೋದನೆಯ ಪ್ರತಿಕ್ರಿಯೆ ಕಲ್ಪನೆಯಾಗಿದೆ ಎಂದು ನಾನು ಹೇಳಿದೆ ಆದರೆ ಈ ಎರಡೂ ಸಮೀಕರಣಗಳಲ್ಲಿ ಅಗತ್ಯವಿರುವ ಒಂದು ವಿಷಯವನ್ನು ಗಮನಿಸಿ ನಾನು ಎಡಭಾಗದಲ್ಲಿ ಹೊಂದಿರುವ ಆಪರೇಟರ್ ಎರಡೂ ಸಮೀಕರಣಗಳಿಗೆ ಒಂದೇ ಸರಿ ಮತ್ತು ಆ ಆಪರೇಟರ್ ಅದು ನಂತೆಯೇ ಇರುತ್ತದೆ ಆಪರೇಟರ್ ಒಂದೇ ಆಗಿರುವಾಗ ನಾನು ಗ್ರೀನ್ನ ಕಾರ್ಯವನ್ನು ಬಳಸಬಹುದು ಸರಿ ಈಗ ನಾವು ಈ ಗ್ರೀನ್ ಫನ್ ಕ್ಷನ್ Green's functionವನ್ನು ಪರಿಹರಿಸಲು ಹೋದಾಗ ನಾವು ಹಂತಗಳನ್ನು ಸಂಕ್ಷಿಪ್ತವಾಗಿ ಏನು ಮಾಡಿದ್ದೇವೆ ನಾವು ಇದನ್ನು ಮೊದಲು 2 ಡಿ ಧ್ರುವೀಯ ನಿರ್ದೇಶಾಂಕಗಳಾಗಿ ಪರಿವರ್ತಿಸಿದ್ದೇವೆ ನಾನು ಧ್ರುವೀಯ ನಿರ್ದೇಶಾಂಕಗಳಲ್ಲಿ ಲ್ಯಾಪ್ಲೇಸ್ ಅನ್ನು ಬರೆದಿದ್ದೇನೆ ಮತ್ತು ಸ್ವಲ್ಪ ಪ್ರಮಾಣದ ಬೀಜಗಣಿತ ಕುಶಲತೆಯ ನಂತರ ನಾನು ಏನು ಕೊನೆಗೊಳಿಸಿದೆ ನಾನು ಭೇದಾತ್ಮಕ ಸಮೀಕರಣದೊಂದಿಗೆ ಕೊನೆಗೊಂಡಿದ್ದೇನೆ ಆದ್ದರಿಂದ ಮತ್ತು ಆ ಭೇದಾತ್ಮಕ ಸಮೀಕರಣವು ಪ್ರಸಿದ್ಧ ಭೇದಾತ್ಮಕ ಸಮೀಕರಣದಂತೆ ಕಾಣುತ್ತದೆ ಬೆಸ್ಸೆಲ್ ಡಿಫ್ರೆನ್ಷಿಯಲ್ Bessel's differential ಸಮೀಕರಣ ಸರಿ ಆದ್ದರಿಂದ ನಾನು ಇದನ್ನು ಪರಿಹರಿಸಲು ಹೋದಾಗ ನನಗೆ ಸರಿ ಎಂದು ತೋರುತ್ತಿದೆ ಅದನ್ನು ನಾನು ಬೆಸ್ಸೆಲ್ ಡಿಫ್ರೆನ್ಷಿಯಲ್ ಸಮೀಕರಣ ಎಂದು ಕರೆದಿದ್ದೇನೆ ಇಲ್ಲಿಯವರೆಗೆ ತುಂಬಾ ಒಳ್ಳೆಯದು ಮತ್ತು ನಮ್ಮ ವಿಷಯದಲ್ಲಿ ಏನು ಎಂದು ಬದಲಾಯಿತು ಅದಕ್ಕಾಗಿಯೇ ನಮ್ಮ ಪರಿಹಾರಗಳು ಮತ್ತು ಆಗಿದ್ದವು ಇಲ್ಲಿಯವರೆಗೆ ಇದು ಕೇವಲ ಪರಿಷ್ಕರಣೆ ಈಗ ಇಲ್ಲಿರುವ ಈ ಸಮೀಕರಣವನ್ನು ನಾವು ಸಮೀಕರಣ 3 ಮತ್ತು ಸಮೀಕರಣ 2 ಎಂದು ಕರೆಯೋಣ ಸರಿ ಸಮೀಕರಣ 3 ಇಲ್ಲಿ ಯಾವುದೇ ಕೆ ಪದವನ್ನು ಹೊಂದಿಲ್ಲ ಸರಿಯಾದ x y ಮತ್ತು ಮಾತ್ರ ಇದೆ ಇದು 0 ಆದರೆ ನಮ್ಮ ಮೂಲ ಸಮೀಕರಣ 2 ಕ್ಕೆ k ಇತ್ತು ಆದ್ದರಿಂದ ನಾವು ಇನ್ನೂ ಒಂದು ಕುಶಲತೆಯನ್ನು ಮಾಡಬೇಕಾಗಿತ್ತು ಮತ್ತು ಅದು ವಿದ್ಯಾರ್ಥಿ ಆದ್ದರಿಂದ ನಾನು ಎಂದು ಪರ್ಯಾಯವನ್ನು ಹೊಂದಿದ್ದೇನೆ x ಅನ್ನು ಅದರೊಳಗೆ ಹೀರಿಕೊಳ್ಳಲಾಗುತ್ತದೆ ಇಲ್ಲಿ ಸೂಚ್ಯವಾಗಿರುವುದು k ಎಂಬುದು ಸ್ಥಿರವಾಗಿರುತ್ತದೆ ಸರಿ ಆದ್ದರಿಂದ ನಾನು ಪರ್ಯಾಯವನ್ನು ಸುಲಭವಾಗಿ ಮಾಡಬಲ್ಲೆ ಅದು ಅಸ್ಥಿರಗಳ ಸರಳ ಬದಲಾವಣೆಯಾಗಿದೆ ಸರಿ ಆದ್ದರಿಂದ ಇಲ್ಲಿ ನಾವು ನಿಜವಾಗಿಯೂ ಸ್ಪಷ್ಟವಾಗಿ ಹೇಳದೆ ಮಾಡಿದ್ದು ಕೆ ಎಂಬುದು ಸ್ಥಿರವಾಗಿರುತ್ತದೆ ಸರಿ ಆದ್ದರಿಂದ k ಯ ಭೌತಿಕ ಅರ್ಥವೇನು ಎಂದು ನಾನು ಕೇಳಿದರೆ ಆದ್ದರಿಂದ ಇಲ್ಲಿ k ನ ಕೆಲವು ಮೌಲ್ಯವಿದೆ ಅದನ್ನು ನಾವು ಎಂದು ಕರೆಯುತ್ತೇವೆ ಮತ್ತು ಇಲ್ಲಿ k ನ ಕೆಲವು ಮೌಲ್ಯವನ್ನು ನಾನು ಎಂದು ಕರೆದಿದ್ದೇನೆ ಕೆಲಸ ಮಾಡಲು ಈ ವಿಧಾನಕ್ಕಾಗಿ ಕೆ ಬಗ್ಗೆ ಏನು ನಿಜವಾಗಬೇಕು ಬೆಸ್ಸೆಲ್ ಪರಿಹಾರವನ್ನು ಇದರಿಂದ ಹೊರಹಾಕಲು ಅದು ಸ್ಥಿರವಾಗಿರಬೇಕು ಎಂದು ನಾವು ನೋಡಿದ್ದೇವೆ ಸರಿ ಆದ್ದರಿಂದ k1 ಎಂದರೆ ನಿರ್ವಾತ k2 ಯಾವುದೇ ವಸ್ತು ಎಂದು ಹೇಳೋಣಆದರೆ ಸೂಚ್ಯವಾಗಿ ಕೆಲಸ ಮಾಡಲು ಅದೇ ಪರಿಹಾರ ತಂತ್ರವನ್ನು ನಾನು ಬಯಸುತ್ತೇನೆ ಆದ್ದರಿಂದ k ಸ್ಥಿರವಾಗಿರಬೇಕು ಈ ಪ್ರದೇಶದಲ್ಲಿ ನಾವು ಇಲ್ಲಿಯವರೆಗೆ ಎಲ್ಲೆಡೆಯೂ ಮಾಡಿದ್ದೇವೆ k2 ಸ್ಥಿರವಾಗಿರುತ್ತದೆ ಹಾಗಾದರೆ ಅದು ಯಾವ ರೀತಿಯ ವಸ್ತು ಏಕರೂಪದ ವಸ್ತು ಸರಿ ಆದ್ದರಿಂದ ಇದೀಗ ನಿಜ ಜೀವನದ ವಸ್ತುಗಳು ಅವು ಯಾವಾಗಲೂ ಏಕರೂಪವಾಗಿರುತ್ತವೆ ಸ್ಪಷ್ಟವಾಗಿ ಸರಿಯಾಗಿಲ್ಲ ವಿಮಾನವನ್ನು ನಿಮಗೆ ತಿಳಿದಿರುವ ಕೆಲವರ ಆರ್ಸಿಎಸ್ ಅನ್ನು ನೀವು ಲೆಕ್ಕ ಹಾಕುವ ನಿಮ್ಮ ವಿಷಯಗಳ ಬಗ್ಗೆ ಯೋಚಿಸಿ ಸರಿ ಇದು ಒಂದು ವಿಮಾನ ಇದರಲ್ಲಿ ಒಂದು ಕಾಕ್ ಪಿಟ್ ಇದೆ ಆದ್ದರಿಂದ ನಿಮಗೆ ತಿಳಿದಿರುವ ಕೆಲವು ಗಾಜುಗಳನ್ನು ನೀವು ಇಲ್ಲಿ ಹೊಂದಿರುತ್ತೀರಿ ಇಲ್ಲಿ ಕೆಲವು ಲೋಹಗಳು ಸರಿ ವಿಭಿನ್ನ ಭಾಗಗಳಿವೆ ಆದ್ದರಿಂದ ಇದು ಎಲ್ಲಾ ವಾಸ್ತವಿಕ ವಸ್ತುಗಳು ಭಿನ್ನಜಾತಿಯಾಗಲಿವೆ ಆದ್ದರಿಂದ ಈ ಮೇಲ್ಮೈ ಅವಿಭಾಜ್ಯ ವಿಧಾನವನ್ನು ನಾನು ಇಲ್ಲಿಯವರೆಗೆ ಕಂಡುಹಿಡಿದಿರುವ ಈ ವಿಧಾನವನ್ನು ನಾನು ಈ ರೀತಿಯ ಸಮಸ್ಯೆಗೆ ಬಳಸಬಹುದೇ ಉತ್ತರ ಹೌದು ಮತ್ತು ಇಲ್ಲ ಹೌದು ನಾನು ಅದನ್ನು ಸಣ್ಣ ಉಪ ಪ್ರದೇಶಗಳಾಗಿ ವಿಭಜಿಸಬಹುದಾದರೆ ಪ್ರತಿಯೊಂದೂ ಸ್ಥಿರ k ಆದ್ದರಿಂದ ನಾನು ಎಲ್ಲಿಯವರೆಗೆ ಹೇಳಬಲ್ಲೆ ಆದ್ದರಿಂದ ನಾನು ಎಲ್ಲಾ ಲೋಹದ ಭಾಗಗಳನ್ನು ತೆಗೆದುಕೊಂಡು ಮತ್ತು ಇದನ್ನು ಹೇಳಬಹುದು ಆದ್ದರಿಂದ ಪರಿಮಾಣ 1 ಮತ್ತು 2 ರ ಬದಲು ನಾನು ಪರಿಮಾಣ 1 2 3 4 ಅನ್ನು n ವರೆಗೆ ಹೊಂದಿರಬಹುದು ಆಗ ನಾನು ಹೊಂದಿರುತ್ತೇನೆ ಆದ್ದರಿಂದ ನಾನು ವಿಭಿನ್ನ ಗಡಿ ಪರಿಸ್ಥಿತಿಗಳನ್ನು ಪರಿಹರಿಸಬೇಕಾದ ಪ್ರತಿಯೊಂದು ವಿಭಿನ್ನ ಮೇಲ್ಮೈ ಅವಿಭಾಜ್ಯಗಳು ಮತ್ತು ಅದನ್ನು ಒಂದು ವಿಧಾನವಾಗಿ ಪರಿಹರಿಸಿ ಆದರೆ ಅದು ಒಡೆಯುತ್ತದೆ ಉದಾಹರಣೆಗೆ ನನ್ನ ವಸ್ತುವು ನೀವು ಕರೆಯಲು ಬಯಸುವ ಯಾವುದೇ ವಕ್ರೀಕಾರಕ ಸೂಚ್ಯಂಕ ಅನುಮತಿಯಲ್ಲಿ ಕೆಲವು ನಿರಂತರ ವ್ಯತ್ಯಾಸವನ್ನು ಹೊಂದಿದೆ ಆದ್ದರಿಂದ ಒಂದು ವಸ್ತುವು ನಿಜವಾಗಿಯೂ ವೈವಿಧ್ಯಮಯವಾಗಿದೆ ಆಗ ಈ ವಿಧಾನವು ಅದರ ಅವನತಿ ವಿಫಲವಾಗುವುದನ್ನು ನಾವು ನೋಡಬಹುದು ಅಲ್ಲಿಯೇ ಈ ಇತರ ವಿಧಾನವು ಬರುತ್ತದೆ ಇದು ಪರಿಮಾಣದ ಅವಿಭಾಜ್ಯವಾಗಿದೆ ಆದ್ದರಿಂದ ಪದವು ಸೂಚಿಸುವಂತೆ ಮೇಲ್ಮೈ ಅವಿಭಾಜ್ಯವು ಮೇಲ್ಮೈ ಪರಿಮಾಣದ ಸುತ್ತಲಿನ ಸಮೀಕರಣಗಳನ್ನು ಪರಿಮಾಣಕ್ಕೆ ಹೋಗುತ್ತದೆ ಮತ್ತು ಅದನ್ನು ಪರಿಹರಿಸುತ್ತದೆ ಆದ್ದರಿಂದ ಅನುಕೂಲಗಳು ವೈವಿಧ್ಯತೆಯನ್ನು ಹೊಂದಿರುವ ಹೆಚ್ಚು ಕಷ್ಟಕರವಾದ ವಸ್ತುಗಳನ್ನು ನಾನು ರೂಪಿಸಬಲ್ಲೆ ಮತ್ತು ಅನಾನುಕೂಲತೆ ಅಥವಾ ತೊಂದರೆಯೊಂದಿಗೆ ನೀವು ಏನು ಯೋಚಿಸುತ್ತೀರಿ ವಿದ್ಯಾರ್ಥಿ ಹೆಚ್ಚಿನ ಗಣನೆ ಹೆಚ್ಚಿನ ಗಣನೆಗಳು ಏಕೆಂದರೆ ಗ್ರೀನ್ನ ಕಾರ್ಯದ ಬಗ್ಗೆ ನಾವು ಯಾವಾಗ ಮಾತನಾಡುತ್ತೇವೆ ನಾನು ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಳ್ಳುವಾಗ ಗಣನೆಯ ಗಣನೆಯ ಸಂಖ್ಯೆ ಲೆಕ್ಕಹಾಕಲು ಹೆಚ್ಚಿನ ಸಂಖ್ಯೆಯ ಅಂಶಗಳನ್ನು ಹೊಂದಿರುತ್ತದೆ ಮತ್ತು ಅದರ ಸುತ್ತಲಿನ ರೇಖೆಯನ್ನು ಹೊಂದಿರುತ್ತದೆ ಆದ್ದರಿಂದ ಗಣನೆಯು ಹೆಚ್ಚಾಗಲಿದೆ ಆದರೆ ಇದನ್ನು ಪರಿಹರಿಸಲು ನಾನು ಪಾವತಿಸಬೇಕಾದ ಬೆಲೆ ಆದ್ದರಿಂದ ಗ್ರೀನ್ನ ಕಾರ್ಯದ ಬಗ್ಗೆ ಏನು ಸರಿ ಆದ್ದರಿಂದ ನಾವು ಹಸಿರು ಕಾರ್ಯವನ್ನು ಹೊಂದಿದ್ದೇವೆ ಅದು ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣಕ್ಕಾಗಿ ಇಲ್ಲಿ ಬಳಸುವುದು ನಾವು ಪರಿಹರಿಸುತ್ತಿರುವ 2 ಡಿ ಸಮಸ್ಯೆ ಎಂದು ನಾವು ಮುಂದುವರಿಸುತ್ತೇವೆ ಆದ್ದರಿಂದ ನಾವು 3D ಗೆ ಹೋಗುತ್ತಿಲ್ಲ ಆದ್ದರಿಂದ ನಮ್ಮ ಸಮಸ್ಯೆಯೆಂದರೆ ವೈವಿಧ್ಯಮಯ ಮಾಧ್ಯಮಕ್ಕಾಗಿ ಗ್ರೀನ್ನ ಕಾರ್ಯವು ಮುಚ್ಚಿದ ರೂಪದಲ್ಲಿ ನಮಗೆ ತಿಳಿದಿಲ್ಲ ಅದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದು ನಾನು ಹೇಳುತ್ತಿಲ್ಲ ಮುಚ್ಚಿದ ರೂಪ ಪರಿಹಾರ ಇರುವುದಿಲ್ಲ ಅಲ್ಲಿ ಸಂಖ್ಯಾತ್ಮಕ ಪರಿಹಾರವಿದೆ ಆದ್ದರಿಂದ ನಾವು ಅದನ್ನು ಸಾಧ್ಯವಾದಷ್ಟು ತಪ್ಪಿಸಲು ಬಯಸುತ್ತೇವೆ ಮತ್ತು ನಾವು ಈಗಾಗಲೇ ತಿಳಿದಿರುವದನ್ನು ಬಳಸುತ್ತೇವೆ ಮತ್ತು ನಾವು ಈಗಾಗಲೇ ತಿಳಿದಿರುವುದು ಏಕರೂಪದ ಹಸಿರು ಕಾರ್ಯ ಆದ್ದರಿಂದ ನಾನು ಅದನ್ನು ಹೇಗಾದರೂ ಬಳಸಿಕೊಳ್ಳಬಹುದು ಮತ್ತು ಅದನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಲು ಕೆಲವು ನಿಖರವಾದ ಮಾರ್ಗವನ್ನು ಪಡೆಯಬಹುದೇ ಎಂಬುದು ಪ್ರಶ್ನೆ ಆದ್ದರಿಂದ ನಾವು ಹಸಿರು ಕಾರ್ಯವನ್ನು ಬಳಸುತ್ತೇವೆ ಆದರೆ ಅದನ್ನು ಹೇಗೆ ಪಡೆಯುವುದು ಸ್ವಲ್ಪ ಕಷ್ಟ ಆದ್ದರಿಂದ ನಾವು ಅದನ್ನು ಪಡೆಯುತ್ತೇವೆ ಆದ್ದರಿಂದ ಪ್ರಸ್ತುತ ಸಮಸ್ಯೆ ಹೇಗೆ ಭಿನ್ನವಾಗಿದೆ ವಾಸ್ತವವಾಗಿ ನೊಳಗಿನ ಜಾಗದ ಕಾರ್ಯ ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಆದ್ದರಿಂದ ಸರಿ ಆದ್ದರಿಂದ ಒಳಗೆ ಇದು x y ನ ಕಾರ್ಯವಾಗಿ ಬದಲಾಗುತ್ತದೆ ಆದ್ದರಿಂದ ಈಗ ನಾವು ಇಲ್ಲಿ ಹೇಗೆ ನಮ್ಮ ವಿಧಾನವನ್ನು ಬಳಸುವುದನ್ನು ಮುಂದುವರಿಸುತ್ತೇವೆ ಆದ್ದರಿಂದ ನಾವು ಈಗಾಗಲೇ ತಿಳಿದಿರುವದನ್ನು ಬಳಸೋಣ ಆದ್ದರಿಂದ ನಾವು ಈಗಾಗಲೇ ತಿಳಿದಿರುವುದು ತರಂಗ ಸಮೀಕರಣ ಆದ್ದರಿಂದ ಯಾವುದೇ ವಸ್ತು ಇಲ್ಲ ಎಂದು ಹೇಳೋಣ ಆದ್ದರಿಂದ ನಾನು ಇಲ್ಲಿ ಪ್ರಸ್ತುತ ಮೂಲವನ್ನು ಹೊಂದಿದ್ದೇನೆ ಮತ್ತು ಇಲ್ಲಿ ಯಾವುದೇ ವಸ್ತು ಇಲ್ಲ ಆದ್ದರಿಂದ ನನ್ನ ಹೆಲ್ಮ್ಹೋಲ್ಟ್ಜ್ ಸಮೀಕರಣ ಯಾವುದು ಆದ್ದರಿಂದ ನಾನು ಅನ್ನು ಹೊಂದಿದ್ದೇನೆ ಏಕೆಂದರೆ ಕ್ಷೇತ್ರವನ್ನು ಚದುರಿಸಲು ಏನೂ ಇಲ್ಲ ಆದ್ದರಿಂದ ಒಟ್ಟು ಕ್ಷೇತ್ರವು ಮೂಲದಿಂದ ಉತ್ಪತ್ತಿಯಾದ ಘಟನೆಯ ಕ್ಷೇತ್ರವಾಗಿದೆ ನಂತರ ನಾನು ಅನ್ನು ಬರೆಯುತ್ತೇನೆ ಇದು ಸಹ r ನ ಕಾರ್ಯವಾಗಿದೆ ನಾನು ಅದನ್ನು ಇಲ್ಲಿ ಬರೆಯುತ್ತಿಲ್ಲ ಆದ್ದರಿಂದ ವಸ್ತುವಿನ ಅನುಪಸ್ಥಿತಿಯಲ್ಲಿ ಇದು ನಮ್ಮ ಸಮೀಕರಣವಾಗಿದೆ ಈಗ ನಾನು ವಸ್ತುವನ್ನು ಸೇರಿಸಿದಾಗ ಈ ಸಂದರ್ಭದಲ್ಲಿ ವಸ್ತುವನ್ನು ಸೇರಿಸೋಣ ಅದು ಆದ್ದರಿಂದ ಈಗ ಏನಾಗುತ್ತದೆ ಅದೇ ಆಪರೇಟರ್ ಹೋಲುತ್ತದೆ ಎಂದು ನಾನು ಹೇಳುತ್ತೇನೆ

ಮಾಧ್ಯಮದ ಪೇರ್ಮಿಟ್ಟಿವಿಟಿ ಈ ಕೆ ಪದಕ್ಕೆ ಪ್ರವೇಶಿಸುತ್ತದೆ ಆದ್ದರಿಂದ ಇದು ರಿಲೇಟಿವ್ ಪೇರ್ಮಿಟ್ಟಿವಿಟಿ ಒಂದು ರೀತಿಯಲ್ಲಿ ಬರುತ್ತದೆ ಬಲಭಾಗದ ಬಗ್ಗೆ ಏನು ಅದು ಬದಲಾಗುತ್ತದೆಯೇ ಇಲ್ಲ ಸರಿ ಪ್ರಸ್ತುತ ಮೂಲ ಇನ್ನೂ ಇದೆ ಸರಿ ವಿದ್ಯಾರ್ಥಿ ಸಮಯ ನೋಡಿ 1124 ನಲ್ಲಿ ಅದು ಶೂನ್ಯವಾಗಿರುತ್ತದೆ ಆದ್ದರಿಂದ ಜೆ ಸಹ ಆರ್ ನ ಕಾರ್ಯವಾಗಿದೆ ಆದ್ದರಿಂದ ನಲ್ಲಿ ಪ್ರಸ್ತುತ ಮೂಲ 0 ಆಗಿದೆ ಆದ್ದರಿಂದ ಇದನ್ನು ಮೌಲ್ಯಮಾಪನ ಮಾಡಲು ನಿಮ್ಮನ್ನು ಕೇಳಿದಾಗಲೆಲ್ಲಾ ಆದ್ದರಿಂದ r ಮೌಲ್ಯವನ್ನು ತೆಗೆದುಕೊಳ್ಳಿ r ಎನ್ನುವುದು ನಲ್ಲಿದೆ ಎಂದು ಹೇಳೋಣ ನಂತರ ಏನಾಗುತ್ತದೆ ನಂತರ ರಿಲೇಟಿವ್ ಪೇರ್ಮಿಟ್ಟಿವಿಟಿ ಒಂದು ಆಗಿರುತ್ತದೆ ಅದು ನಿರ್ವಾತದ ಸಾಪೇಕ್ಷ ಪೇರ್ಮಿಟ್ಟಿವಿಟಿ 1 ಆಗಿರುತ್ತದೆ ಮತ್ತು ಪ್ರಸ್ತುತ ಮೂಲವು ವರ್ತಮಾನ ಕಾಲವಾಗಿದೆ ನಾನು ಮೌಲ್ಯಮಾಪನ ಮಾಡುತ್ತೇನೆ ಒಳಗೆ r ತೆಗೆದುಕೊಳ್ಳಿ ಏನಾಗುತ್ತದೆ ನಾನು 1 ರಿಂದ ಭಿನ್ನವಾಗಿರಲು ಮತ್ತು ಪ್ರಸ್ತುತ ಮೂಲವು 0 ಆಗಿರಲು ರಿಲೇಟಿವ್ ಪೇರ್ಮಿಟ್ಟಿವಿಟಿ ಹೊಂದಿದ್ದೇನೆ ಸರಿ ಆದ್ದರಿಂದ ಎರಡೂ r ನ ಕಾರ್ಯಗಳು ಈಗ ಸಾಮಾನ್ಯ ವಿಷಯ ಒಳ್ಳೆಯದು ಇದು ಪ್ರದೇಶ 1ಕ್ಕೆ ಮಾನ್ಯವಾಗಿದೆ ಎಂದು ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಇದು ಪ್ರದೇಶ 2 ಕ್ಕೆ ಮಾನ್ಯವಾಗಿದೆ ಇದು ಅದರ ಸಾಮಾನ್ಯ ಸಮೀಕರಣ ಆದ್ದರಿಂದ ಸಾಮಾನ್ಯವಾಗಿ ನನಗೆ ಪ್ರಸ್ತುತ ಮೂಲ ತಿಳಿದಿಲ್ಲ ಮತ್ತು ಎಲ್ಲೋ ಕೆಲವು ಆಂಟೆನಾದಲ್ಲಿ ವಿದ್ಯುತ್ ಪ್ರವಾಹ ಹೇಗೆ ಹರಿಯುತ್ತಿದೆ ಎಂಬುದನ್ನು ನಿಮ್ಮ ವಿವರಗಳಲ್ಲಿ ಪಡೆಯಲು ನಾನು ಬಯಸುತ್ತೇನೆ ಸರಿ ಆದ್ದರಿಂದ ಪ್ರಸ್ತುತ ಮೂಲ ಕಳೆಯುವುದನ್ನು ತೊಡೆದುಹಾಕಲು ಈ ಎರಡು ಸಮೀಕರಣದೊಂದಿಗೆ ನಾನು ಏನು ಮಾಡಬಹುದು ಸರಿ ಆದ್ದರಿಂದ ನಾನು ಅದನ್ನು ಮಾಡಿದರೆ ನನಗೆ ಏನು ಸಿಗುತ್ತದೆ ಆದ್ದರಿಂದ ಆದ್ದರಿಂದ ಇದು ಒಂದು ಸಮೀಕರಣವಾಗಿದ್ದು ಅದು ಘಟನಾ ಕ್ಷೇತ್ರವನ್ನು ಹೊಂದಿದೆ ಎಂದು ನಾವು ಬಯಸುತ್ತೇವೆ ಇದು ಆಬ್ಜೆಕ್ಟ್ ಮಾಹಿತಿಯನ್ನು ಹೊಂದಿದೆ ಮತ್ತು ಅದು ವೇರಿಯೇಬಲ್ ಅನ್ನು ಹೊಂದಿದೆ ಏಕೆಂದರೆ ನಾನು ಎಲ್ಲವನ್ನೂ ಪರಿಹರಿಸಲು ಬಯಸುತ್ತೇನೆ ಮತ್ತು ನಾನು ಈ ಪ್ರಸ್ತುತ ಮೂಲವನ್ನು ತೆಗೆದುಹಾಕಿದ್ದೇನೆ ಪ್ರಸ್ತುತ ಮೂಲದ ಪ್ರಭಾವವು ಯಾವ ಪದದ ಸಮಸ್ಯೆಯಲ್ಲಿ ಲೀನವಾಗಿದೆ ಪ್ರಸ್ತುತ ಮೂಲದ ಪ್ರಭಾವವು ಘಟನಾ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದೆ ಸರಿ ಆದ್ದರಿಂದ ಪ್ರಸ್ತುತ ಮೂಲವನ್ನು ಸಂಪೂರ್ಣವಾಗಿ ತೆಗೆದುಹಾಕಿಲ್ಲ ಆದ್ದರಿಂದ ಇದು ನಮ್ಮಲ್ಲಿರುವ ಸಮೀಕರಣ ಇಲ್ಲಿ ನಾವು ಈಗಾಗಲೇ ತಿಳಿದಿರುವದನ್ನು ಬಳಸಿಕೊಂಡು ಈ ಸಮೀಕರಣವನ್ನು ಇಲ್ಲಿ ಪರಿಹರಿಸಬಹುದೇ ನಾನು ಇದನ್ನು ಬಳಸಬಹುದೇ ನೀವು ಏನು ಯೋಚಿಸುತ್ತೀರಿ ಆದ್ದರಿಂದ ಈ ಹಸಿರು ಕಾರ್ಯವನ್ನು ಇಲ್ಲಿ ಬಳಸಲು ನಾನು ಯಾವ ರೂಪದ ಮತ್ತೊಂದು ಸಮೀಕರಣವನ್ನು ಹೊಂದಿರಬೇಕು ಅದೇ ರೂಪದಲ್ಲಿ ಸರಿ ಎಡ ಭಾಗದ ಸಮೀಕರಣವು ಈ ಸಮೀಕರಣದ ಮೇಲೆ ಇಲ್ಲಿ ಸಮೀಕರಣ 3 ರಂತೆ ಕಾಣುತ್ತದೆ ಸರಿ ಆದ್ದರಿಂದ ಸರಿ ಆದರೆ ನೊಂದಿಗೆ ಬರುವ ಎರಡನೆಯ ಪದದ ಬಗ್ಗೆ ಅದು ಆ ರೂಪದಲ್ಲಿದೆ ಆದರೆ ಅದು ಸರಿಯಾಗಿಲ್ಲ ಆದ್ದರಿಂದ ಸಮೀಕರಣ 3 ಅನ್ನು ಪರಿಹರಿಸಲು ನಾನು ತಕ್ಷಣ ಈ ಸಮೀಕರಣ 4 ಅನ್ನು ಬಳಸಲಾಗುವುದಿಲ್ಲ ಆದರೆ ಅದನ್ನು ಮಾಡಲು ಅಸಾಧ್ಯವೆಂದು ತೋರುತ್ತದೆಯೇ ವಿದ್ಯಾರ್ಥಿ ಇಲ್ಲ ಇಲ್ಲ ಸರಿ ಇದು ನಾನು ಮಾಡಬೇಕಾದ ಕೆಲವು ಸರಳ ಕುಶಲತೆಯಾಗಿದೆ